ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ನ ಮಾಡ್ಯೂಲ್ 18ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ನಿಂದ ನಮ್ಮ ರಜೆ ನಿರ್ವಹಣೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲು ಪರಿಶೋಧನಾತ್ಮಕ ಅಭ್ಯಾಸ ಮಾಡುವ ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಆದ್ದರಿಂದ ನಾವು ಈ ಮಾಡ್ಯೂಲ್ನ ಮೇಲೆ ಆ ಕೆಲಸವನ್ನು ಮುಂದುವರಿಸುತ್ತೇವೆ ಹಾಗಾಗಿ ನಾನು ಸಲಹೆ ನೀಡಿದ್ದೇನೆ ಕೊನೆಯ 02 ಮಾಡ್ಯೂಲ್ ದಯವಿಟ್ಟು ಎಲ್ಎಂಎಸ್ ವಿವರಣೆಯ ಡಾಕ್ಯುಮೆಂಟ್ ಅನ್ನು ಪಿಡಿಎಫ್ ಸೂಕ್ತವಾಗಿ ಇರಿಸಿ ವೀಡಿಯೊ ಸೂಕ್ತವಾಗಿದೆ ನಿಮಗೆ ಸ್ಪಷ್ಟೀಕರಣಗಳು ಬೇಕಾದರೆ ದಯವಿಟ್ಟು ಮತ್ತೆ ವೀಡಿಯೊವನ್ನು ನೋಡಿ ಮತ್ತು ದಯವಿಟ್ಟು ನಿಮ್ಮೊಂದಿಗೆ ಪೆನ್ ಮತ್ತು ಪೇಪರ್ ಅನ್ನು ಸಹ ಇರಿಸಿ ಇದರಿಂದ ನೀವು ವಿರಾಮಗೊಳಿಸಬಹುದು ಮತ್ತು ಈ ಮಾಡ್ಯೂಲ್ನಲ್ಲಿ ನಾನು ಚರ್ಚಿಸುತ್ತಿರುವುದು ವಿನ್ಯಾಸದ ಸಂಪೂರ್ಣ ಭಾಗಗಳಾಗಿವೆ ಆದ್ದರಿಂದ ಇಲ್ಲಿ ನಾವು ನೋಡೋಣ ಮತ್ತೆ ನಾವು ಏನು ಮಾಡಿದ್ದೇವೆ ವಿನ್ಯಾಸದ ಎಷ್ಟು ಭಾಗವನ್ನು ಪ್ರಾಥಮಿಕವಾಗಿ ಮಾಡಲಾಗಿದೆ ಕ್ಲಾಸ್ಗಳ ಗುರುತಿಸುವಿಕೆ ಮತ್ತು ಅವುಗಳ ಅಟ್ರಿಬ್ಯೂಟ್ಗಳನ್ನು ಮಾಡಲಾಗಿದೆ ಮತ್ತು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ಆಧರಿಸಿ ನಾವು ಜವಾಬ್ದಾರಿಗಳ ಗುರುತಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ನಾವು ಕಳೆದ ಮಾಡ್ಯೂಲ್ನಲ್ಲಿ ಮಾಡುತ್ತಿರುವಂತೆ ನಾವು ಆವರ್ತಕ ಗುಣಮಟ್ಟದ ತಪಾಸಣೆಗಳನ್ನು ಮುಂದುವರಿಸುತ್ತೇವೆ ನಾವು ಅದನ್ನು ಉತ್ತಮವಾಗಿ ಪರಿಷ್ಕರಿಸುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ನಮ್ಮ ನಿರ್ದಿಷ್ಟತೆಯನ್ನು ನೆನಪಿಸಲು ಇನ್ಪುಟ್ ಎನ್ನುವುದು ಇಂಗ್ಲಿಷ್ ವಿವರಣೆಯಾಗಿದೆ ಅನೌಪಚಾರಿಕ ಇಂಗ್ಲಿಷ್ ವಿವರಣೆಯಾಗಿದೆ ಮತ್ತು ನಾವು ಅದನ್ನು ಕ್ಲಾಸ್ ಗುಣಲಕ್ಷಣಗಳ ಮೂಲಕ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ನಾವು ನಿಮ್ಮನ್ನು ಅನುಸರಿಸುತ್ತಿರುವ ಒಂದು ರೀತಿಯ ನಿರ್ದಿಷ್ಟತೆಯಾಗಿದೆ ಎಂದು ಮತ್ತೆ ಪುನರಾವರ್ತನೆಗಾಗಿ ಈಗಾಗಲೇ ಇದನ್ನು ತಿಳಿದಿದೆ ಈಗ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಪ್ರಾಥಮಿಕವಾಗಿ ಭಾಷಾಶಾಸ್ತ್ರವನ್ನು ಅನುಸರಿಸಿದ್ದೇವೆ ನಾಮಪದಗಳ ಗುರುತಿಸುವಿಕೆಯ ಆಧಾರದ ಮೇಲೆ ಇಂಗ್ಲಿಷ್ ವಿವರಣೆಯನ್ನು ವಿಶ್ಲೇಷಿಸುವ ವಿಧಾನ ಮತ್ತು ನಾವು ಆ ವಿಶ್ಲೇಷಣೆ ಮಾಡಿದ್ದೇವೆ 50 ವಿಭಿನ್ನ ಕ್ರಮಗಳ ನಾಮಪದಗಳನ್ನು ನಾವು ಗುರುತಿಸಿದ್ದೇವೆ ಇದು ಬಹುಶಃ ಸಂಪೂರ್ಣ ಪಟ್ಟಿಯಾಗಿದ್ದು ಇನ್ನೂ ಕೆಲವು ನೀವು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ನಂತರ ಯಾವ ನಾಮಪದಗಳು ಮೌಲ್ಯಗಳಾಗಿ ಸಂಭವಿಸುತ್ತವೆ ಎಂದು ವಿಶ್ಲೇಷಿಸಬಹುದು ಮೌಲ್ಯಗಳಂತೆ ನಾವು ಕೆಲವು ಅಟ್ರಿಬ್ಯೂಟ್ಗಳನ್ನು ಗುರುತಿಸಿದ್ದೇವೆ ನಿಮ್ಮಿಂದ ಪೂರ್ಣಗೊಳ್ಳಬೇಕಾದ ಹೆಚ್ಚಿನ ಅಟ್ರಿಬ್ಯೂಟ್ಗಳಿವೆ ಮತ್ತು ಈ ಎಲ್ಲಾ ಹಂತಗಳ ನಂತರ ನಾವು ವ್ಯವಸ್ಥೆಯಲ್ಲಿನ ಜೋಡಣೆ ಇನ್ನೂ ಕಡಿಮೆ ಇದೆಯೇ ಎಂದು ನೋಡಲು ಗುಣಮಟ್ಟದ ಪರಿಶೀಲನೆ ಮಾಡಿದ್ದೇವೆ ಏಕೆಂದರೆ ಇದು ಎಲ್ಲಾ ರೀತಿಯ ವಿಘಟಿತ ರೀತಿಯ ಒಗ್ಗೂಡಿಸುವಿಕೆಯು ಒಂದೇ ರೀತಿಯ ವಸ್ತುಗಳ ವಿಷಯದಲ್ಲಿ ಬರಲು ಪ್ರಾರಂಭಿಸಿದೆ ಅದನ್ನು ನಾವು ಕ್ಲಾಸ್ಗಳ ವಿಷಯದಲ್ಲಿ ಕೆಳಗೆ ಇಡುತ್ತಿದ್ದೇವೆ ಮತ್ತು ಸಮರ್ಪಕತೆ ಸ್ಪಷ್ಟವಾಗಿಲ್ಲ ಮತ್ತು ಸಂಪೂರ್ಣತೆ ಮತ್ತು ಪ್ರಾಚೀನತೆಯು ಸಹ ತುಂಬಾ ಕಡಿಮೆ ಮತ್ತು ಇದರೊಂದಿಗೆ ಸುಮಾರು 15 ಸಂಭಾವ್ಯ ಕ್ಲಾಸೆಸ್ ಇರುತ್ತದೆ ಎಂದು ನಾವು ಗುರುತಿಸಿದ್ದೇವೆ ಆದರೆ ಇವು ಸಂಭಾವ್ಯ ಕ್ಲಾಸ್ಗಳು ಇವು ವಿಭಿನ್ನ ನಾಮಪದಗಳ ನಡುವೆ ಎದ್ದು ಕಾಣುವ ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳಾಗಿವೆ ನಾವು ವಿಶ್ಲೇಷಿಸಿದ್ದೇವೆ ಈಗ ನಾವು ಜವಾಬ್ದಾರಿಯ ಗುರುತಿಸುವಿಕೆಗೆ ಹೋಗುತ್ತೇವೆ ಎಂದು ಹೇಳಿದರು ಮತ್ತು ನಾವು ಭಾಷಾ ವಿಶ್ಲೇಷಣೆ ವಿಧಾನದೊಂದಿಗೆ ಮುಂದುವರಿಯುತ್ತೇವೆ ಮತ್ತು ಈ ಸಮಯದಲ್ಲಿ ನಾವು ನಮ್ಮ ಕಾರ್ಯವನ್ನು ಮಾಡಲು ಕ್ರಿಯಾಪದಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ನಾವು ಭಾಷಾಶಾಸ್ತ್ರದ ವಿಶ್ಲೇಷಣೆಯನ್ನು ಬಳಸುತ್ತೇವೆ ಮತ್ತು ಕ್ರಿಯಾಪದಗಳನ್ನು ಹೊರತೆಗೆಯಲು ಪ್ರಯತ್ನಿಸಿ ಮತ್ತು ಸ್ವಾಭಾವಿಕವಾಗಿ ಕ್ರಿಯಾಪದವನ್ನು ನಾವು ಅರ್ಥಮಾಡಿಕೊಳ್ಳುವುದರಿಂದ ಕ್ರಿಯಾಪದವು ಅಂತರ್ಗತವಾಗಿ ಕ್ರಿಯೆಯ ಅರ್ಥವನ್ನು ನೀಡುತ್ತದೆ ಅದು ಏನನ್ನಾದರೂ ಮಾಡಲಾಗುತ್ತಿದೆ ಎಂಬ ಅರ್ಥ ಆದ್ದರಿಂದ ನಾಮಪದಗಳಂತಹ ಕ್ರಿಯಾಪದಗಳು ಅಸ್ತಿತ್ವವಾದದ ವಾಸ್ತವತೆಗಳೊಂದಿಗೆ ಹೆಚ್ಚು ಬಲವಾದ ಸಂಬಂಧವನ್ನು ಹೊಂದಿವೆ ಮತ್ತು ಆದ್ದರಿಂದ ಅವುಗಳು ಕ್ಲಾಸ್ ಮತ್ತು ಒಬ್ಜೆಕ್ಟ್ ಹೆಚ್ಚು ಸೂಚಕ ಕ್ರಿಯಾಪದಗಳು ಕ್ರಿಯೆಗಳ ಬಗ್ಗೆ ಹೆಚ್ಚು ಸೂಚಿಸುತ್ತವೆ ಆದರೆ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ವಿನಾಯಿತಿಗಳಾಗಿರಬಹುದು ಕ್ರಿಯಾಪದವು ವಾಸ್ತವವಾಗಿ ಸಂಯೋಜಕಕ್ಕಾಗಿ ಬಳಸಬಹುದು ಒಂದು ಲಕ್ಷಣ ಎಂದರ್ಥ ಆದರೆ ಮುಖ್ಯವಾಗಿ ನಾವು ನೋಡಲು ಪ್ರಯತ್ನಿಸುವ ಕ್ರಿಯಾಪದಗಳಿಂದ ಏನು ಕಾರ್ಯಾಚರಣೆಗಳನ್ನು ನಿರ್ದಿಷ್ಟ ಒಬ್ಜೆಕ್ಟ್ನಿಂದ ಕಾರ್ಯಗತಗೊಳಿಸಬಹುದು ಕ್ಲಾಸ್ಗಳ ಗುರುತಿಸುವಿಕೆಯಿಂದ ನಾವು ಈಗಾಗಲೇ ಸಂಭವನೀಯ ಒಬ್ಜೆಕ್ಟ್ಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆಮತ್ತು ಕ್ರಿಯಾಪದಗಳ ವಿಶ್ಲೇಷಣೆಯಿಂದ ಮರುಬಳಕೆ ಮಾಡಲಾಗಿದೆಯೆ ಎಂದು ನಾವು ಗಣನೆಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಅಥವಾ ಒಂದೇ ರೀತಿಯ ಕ್ರಿಯಾಪದಗಳನ್ನು ವಿವಿಧ ಏಜೆಂಟರ ನಡುವೆ ಪುನರಾವರ್ತಿಸಲಾಗುತ್ತದೆ ನಂತರ ಅವುಗಳು ಮರುಬಳಕೆಗಾಗಿ ಸಂಭಾವ್ಯ ಸ್ಥಳಗಳಾಗಿವೆ ಅದನ್ನು ನಾವು ಗುರುತಿಸಲು ಬಯಸುತ್ತೇವೆ ಸ್ವಾಭಾವಿಕವಾಗಿ ಕ್ರಿಯೆಗಳು ರಚನಾತ್ಮಕ ಘಟನೆಗಳ ಬಗ್ಗೆ ನಾವು ಮಾತನಾಡಿದ ಘಟನೆಗಳ ಅರ್ಥ ಎಂದು ನೋಡಲು ನಾವು ಪ್ರಯತ್ನಿಸುತ್ತೇವೆ ನಾವು ಕ್ಲಾಸ್ಗಳಿಗೆ ವಿಶ್ಲೇಷಿಸುವಾಗ ಕ್ಲಸ್ಟರಿಂಗ್ ಸಹ ನಿಮಗೆ ನೆನಪಾಗುತ್ತದೆ ಆದ್ದರಿಂದ ಈವೆಂಟ್ ನಡೆಯುತ್ತಿದೆ ಆದ್ದರಿಂದ ಕ್ರಿಯಾಪದವನ್ನು ಗುರುತಿಸುವುದರೊಂದಿಗೆ ನಾವು ಹೆಚ್ಚು ಸ್ಪಷ್ಟವಾಗಿ ನಿರೀಕ್ಷಿಸುತ್ತೇವೆ ಯಾವ ಘಟನೆಗಳನ್ನು ನಿರೀಕ್ಷಿಸಲಾಗಿದೆ ಮತ್ತು ಆ ಘಟನೆಗಳು ಯಾವಾಗ ಸಂಭವಿಸುತ್ತವೆ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡಲು ಸಾಧ್ಯವಾಗುತ್ತದೆ ನಾವು ಕ್ರಿಯಾಪದವನ್ನು ಅನೇಕ ಸಂದರ್ಭಗಳಲ್ಲಿ ವ್ಯಾಕರಣದ ಅರ್ಥದಲ್ಲಿ ಭಾಷಾ ಅರ್ಥದಲ್ಲಿ ಒಂದು ವಿಷಯ ಮತ್ತು ಒಬ್ಜೆಕ್ಟ್ನ್ನು ಹೊಂದಿರುತ್ತೇವೆ ಆದ್ದರಿಂದ ಕ್ರಿಯಾಪದದ ಒಬ್ಜೆಕ್ಟ್ನಿಂದ ನಾವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆಕ್ರಿಯಾಪದವು ನಿಜವಾಗಿ ತೆಗೆದುಕೊಳ್ಳುತ್ತಿರುವ ಒ ಅರ್ಥದ ನಿರೀಕ್ಷಿತ ಒಬ್ಜೆಕ್ಟ್ ಯಾವುದು ಎಂಬುದನ್ನು ನಾವು ಹೊರತೆಗೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಪ್ರತಿಯಾಗಿ ಬೆಳೆದ ಘಟನೆಗಳ ಕುರಿತು ಪ್ರತಿಕ್ರಿಯೆಗಳನ್ನು ಪಡೆಯುತ್ತೇವೆ ಆದ್ದರಿಂದ ಕ್ರಿಯಾಪದಗಳ ವಿಶ್ಲೇಷಣೆಯು ವ್ಯವಸ್ಥೆಯಲ್ಲಿ ಏನಾಗಬಹುದು ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಹಿಡಿತವನ್ನು ನೀಡಬೇಕು ಆದ್ದರಿಂದ ನಾವು ಈ ಬಾರಿ ಪಠ್ಯವನ್ನು ಬಣ್ಣ ಮಾಡುವ ಮೊದಲು ನಾನು ಕ್ರಿಯಾಪದಗಳನ್ನು ಗುರುತಿಸಲು ನೀಲಿ ಬಣ್ಣವನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಕಂಪನಿಯು ತನ್ನ ಉದ್ಯೋಗಿಗಳ ಹಾಜರಾತಿ ಮತ್ತು ರಜೆಯನ್ನು ಎಸ್ಎಂಎಸ್ ಮೂಲಕ ನಿರ್ವಹಿಸಲು ಬಯಸುತ್ತದೆ ಇಇದು ಕ್ರಿಯಾಪದವಾಗಿದೆ ಆದರೆ ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ ಏಕೆಂದರೆ ಇದು ವ್ಯವಸ್ಥೆಗೆ ಅಲ್ಲ ಅಭಿವ್ಯಕ್ತಿಗಾಗಿ ಕೇವಲ ಕ್ರಿಯಾಪದವಾಗಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದರೆ ಇಲ್ಲಿ ಕ್ರಿಯಾಪದವು ಉದ್ಯೋಗಿಯ ನಿರ್ದಿಷ್ಟ ವಿಷಯವನ್ನು ಹೊಂದಿರುವ ಕ್ರಿಯಾಪದದ ನಂತರ ಮತ್ತೆ ವರದಿ ಮಾಡಿ ನಂತರ ಅನುಮೋದನೆ ಇರುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾಮಪದದಂತೆಯೇ ನಾವು ಹಲವಾರು ಕ್ರಿಯಾಪದಗಳನ್ನು ಗುರುತಿಸಬಹುದು ಅದು ಜವಾಬ್ದಾರಿಯ ಗುರುತಿಸುವಿಕೆಯ ವಿಷಯದಲ್ಲಿ ಬಳಕೆಯಾಗುವುದಿಲ್ಲ ವಿವಿಧ ರೀತಿಯ ರಜೆಗಳನ್ನು ಚರ್ಚಿಸುವ ಭಾಗದ ಕಡೆಗೆ ಹೋದರೆ ಡಾಕ್ಯುಮೆಂಟ್ ಅನ್ನು ಮುಂದುವರಿಸುವುದು ನಾವು ಕ್ರಿಯಾಪದವನ್ನು ಸಲ್ಲುತ್ತದೆ ಎಂದು ಹೇಳಬಹುದು ಆದ್ದರಿಂದ ರಜೆಗಳಿಗೆ ಕ್ರೆಡಿಟ್ ವ್ಯವಸ್ಥೆಯೊಂದಿಗೆ ಏನಾದರೂ ಸಂಬಂಧವಿದೆಯೆ ಎಂದು ನಮಗೆ ತಿಳಿಯುತ್ತದೆ ಮತ್ತೊಂದು ಕ್ರಿಯಾಪದ ಹಂಚಿಕೆಯನ್ನು ಸೇರ್ಪಡೆಗೊಳಿಸುವುದರೊಂದಿಗೆ ಇದು ಏನನ್ನಾದರೂ ಹೊಂದಿದೆಆದ್ದರಿಂದ ನಡೆಸಲಾದ ಅಥವಾ ಮುಂದಕ್ಕೆ ಸಾಗಿಸುವ ಕ್ರಿಯೆಗಳನ್ನು ವ್ಯಾಖ್ಯಾನಿಸುವ ಮತ್ತೊಂದು ಕ್ರಿಯಾಪದವಿದೆಮತ್ತು ಅದರ ವಿಷಯದಲ್ಲಿ ಕೆಲವು ಅರ್ಹತೆ ಇದೆ ಎಂದು ನಾವು ನೋಡಬಹುದು ಆದ್ದರಿಂದ ನಾವು ಕ್ರಿಯಾಪದಗಳನ್ನು ವಿಶ್ಲೇಷಿಸಿದಾಗ ಪ್ರಾಥಮಿಕ ಕ್ರಿಯಾಪದ ಯಾವುದು ಮತ್ತು ಸಹಾಯಕ ಯಾವುದು ಎಂದು ನೋಡಬಹುದು ಪ್ರಾಥಮಿಕವು ಕ್ಯಾರಿ ಓವರ್ ಆಗಿದೆ ಮತ್ತು ಸಹಾಯಕವಾಗಬಾರದು ಅದು ಮೂಲತಃ ಹೇಳಲಾಗುವ ನಕಾರಾತ್ಮಕ ಕ್ರಿಯೆಯಾಗಿದೆ ಆದ್ದರಿಂದ ನಾವು ಈ ಎಲ್ಲದರ ಬಗ್ಗೆ ಒಂದು ಟಿಪ್ಪಣಿ ಮಾಡಬಹುದು ಮತ್ತು ನೀವು ಅದರ ಮೂಲಕ ಹೋದರೆ ಇಡೀ ಡಾಕ್ಯುಮೆಂಟ್ನಲ್ಲಿ ಅವುಗಳಲ್ಲಿ ಹಲವನ್ನು ಗುರುತಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಮಾತಿನ ಭಾಗಗಳನ್ನು ವಿಶ್ಲೇಷಿಸುವ ದೃಷ್ಟಿಯಿಂದ ನಾವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ನೀವು ಮತ್ತೆ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನಾನು ಬಲವಾಗಿ ಈ ಸಮಯದಲ್ಲಿ ನೀವು ವಿರಾಮಗೊಳಿಸಿ ಮತ್ತು ಪಿಡಿಎಫ್ ವಿವರಣೆಗೆ ಹಿಂತಿರುಗಿ ಮತ್ತು ಅದರ ಮೂಲಕ ಹೋಗಿ ಎಂದು ಸೂಚಿಸಿ ಈ ಸಮಯದಲ್ಲಿ ಕ್ರಿಯಾಪದಗಳನ್ನು ವಿಶ್ಲೇಷಿಸಿ ಮತ್ತು ಅವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಸಂಪರ್ಕಿಸಬಹುದು ಆದ್ದರಿಂದ ಕ್ರಿಯಾಪದಗಳನ್ನು ಸಂಗ್ರಹಿಸುವ ಈ ಅಭ್ಯಾಸವನ್ನು ನೀವು ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಎಲ್ಎಂಎಸ್ ವಿವರಣೆಯಿಂದ ಮತ್ತೆ ಗುರುತಿಸಲಾಗಿದೆ ನಾನು ಇದನ್ನು ಸಮಗ್ರ ಪಟ್ಟಿ ಎಂದು ಎಂದಿಗೂ ಹೇಳಿಕೊಳ್ಳುವುದಿಲ್ಲ ನಾನು ಕಳೆದುಕೊಂಡ ಕೆಲವು ಕ್ರಿಯಾಪದಗಳನ್ನು ನೀವು ಕಂಡುಹಿಡಿಯಲು ಸಾಧ್ಯವಾಗಬಹುದು ಆದರೆ ಇದು ಹೆಚ್ಚು ಅಥವಾ ಕಡಿಮೆ ನೀವು ಪಡೆಯುವ ಕ್ರಿಯಾಪದ ಆದ್ದರಿಂದ ಅನುಮೋದಿಸುವಂತಹ ಆಸಕ್ತಿದಾಯಕ ಕ್ರಿಯಾಪದವಿದೆ ಹೊಂದಾಣಿಕೆಯಂತಹ ವಿಷಾದ ಮತ್ತು ಬಹಳಷ್ಟು ಇವೆ ನಾನು ಹೇಳಿದಂತೆ ಸಹಾಯಕ ಸಂಯೋಜಿತ ಕ್ರಿಯಾಪದಗಳು ನಕಾರಾತ್ಮಕ ಕ್ರಿಯೆಗಳಾಗಿವೆ ಮತ್ತು ಖಂಡಿತವಾಗಿಯೂ ಹೆಚ್ಚು ಸಂಪರ್ಕ ಹೊಂದಿರುವ ಕ್ರಿಯಾಪದಗಳು ಆಗುತ್ತವೆ ಮತ್ತು ಈ ರೀತಿಯ ಒದಗಿಸಿ ಆದ್ದರಿಂದ ನೀವು ವಿಶ್ಲೇಷಣೆ ಮಾಡುವಾಗ ಎಲ್ಲಾ ರೀತಿಯ ಕ್ರಿಯಾಪದಗಳು ನಿಜವಾಗಿ ಬರುತ್ತವೆ ಮತ್ತು ಈ ರೀತಿಯ ಶುದ್ಧ ರೂಪದಲ್ಲಿರದ ಕೆಲವು ಕ್ರಿಯಾಪದ ರೂಪಗಳಿವೆ ಎಂದು ನೀವು ಕಾಣಬಹುದು ಆದ್ದರಿಂದ ಕ್ರಿಯಾಪದಗಳು ಶುದ್ಧ ಮೂಲ ಕ್ರಿಯಾಪದವು ಕ್ಲಬ್ ಆಗಿದ್ದರೆ ಅದು ಸಹಾಯಕ ವಿಸ್ತರಣೆಯೊಂದಿಗೆ ಬರುತ್ತಿದೆ ಆದ್ದರಿಂದ ವ್ಯವಸ್ಥೆಯನ್ನು ಸ್ವಚ್ ಗೊಳಿಸಲು ಮತ್ತು ನಾವು ವ್ಯವಹರಿಸಬೇಕಾದ ಕ್ರಿಯಾಪದಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಏನು ಮಾಡುತ್ತೇವೆಂದರೆ ನಾವು ಶುದ್ಧ ರೂಪವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಅವುಗಳ ಕಾಂಡದ ವಿಷಯದಲ್ಲಿ ವಿಶಿಷ್ಟವಾದ ಕ್ರಿಯಾಪದಗಳ ಪಟ್ಟಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಅದನ್ನು ಸ್ವಚ್ ಗೊಳಿಸಿದರೆ ನಾವು ಈ ರೀತಿಯ ಕ್ರಿಯಾಪದಗಳೊಂದಿಗೆ ಉಳಿದಿದ್ದೇವೆ ಕ್ರಿಯೆಯ ಪ್ರಮುಖ ಭಾಗದಲ್ಲಿ ನಾವು ಗಮನಿಸುವ ಕ್ರಿಯಾಪದಗಳು ಯಾವುವು ಎಂಬಂತಹ ಒಂದೆರಡು ವಿಭಿನ್ನ ವಿಷಯಗಳನ್ನು ನೋಡಲು ನಾವು ಪ್ರಯತ್ನಿಸಬಹುದು ಆದ್ದರಿಂದ ನಾವು ಇಲ್ಲಿ ವಿವರಣೆಯನ್ನು ನೋಡೋಣ ಆದ್ದರಿಂದ ನಾವು ಇದನ್ನು ನೋಡಿದರೆ ನಾನು ಈ ರಜೆ ಭಾಗಗಳನ್ನು ನೋಡುತ್ತಿದ್ದೇನೆ ಮತ್ತು ರಜೆಯಂತಹ ಕ್ರಿಯಾಪದಗಳಿಗೆ ಮನ್ನಣೆ ನೀಡಲಾಗಿದೆಯೆಂದು ನಾವು ನೋಡಬಹುದು ಇಎಲ್ ಅದನ್ನು ಸಲ್ಲುತ್ತದೆ ಎಂದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ನಾವು ಎಸಎಲ್ ಗೆ ಸಲ್ಲುತ್ತದೆ ಆದ್ದರಿಂದ ಇದು ಕ್ರಿಯಾಪದವಾಗಿ ಸಲ್ಲುತ್ತದೆ ಎಂದು ನೀವು ನೋಡಬಹುದು ಅಥವಾ ಕ್ರೆಡಿಟ್ ಕ್ರಿಯಾಪದವು ವಿಭಿನ್ನ ರಜೆಯ ವಿಷಯದಲ್ಲಿ ಮಾಡಲು ಬಲವಾದದ್ದನ್ನು ಹೊಂದಿದೆ ಅದು ಅರ್ಥವಾಗುವಂತಹದ್ದಾಗಿದೆ ಏಕೆಂದರೆ ನೀವು ರಜೆಗಾಗಿ ಕೆಲವು ಅರ್ಹತೆಯನ್ನು ಹೊಂದಿರಬೇಕು ಆದರೆ ಅವುಗಳಲ್ಲಿ ಕೆಲವು ತುಲನಾತ್ಮಕವಾಗಿ ಕಡಿಮೆ ಪ್ರಾಮುಖ್ಯತೆಯ ಕ್ರಿಯಾಪದವನ್ನು ಇಲ್ಲಿ ನಾವು ಗರಿಷ್ಠ ಎಂದು ಹೇಳುತ್ತಿದ್ದೇವೆ 15 ದಿನಗಳ ನಕಾರಾತ್ಮಕ ಸಮತೋಲನವನ್ನು ಅನುಮತಿಸಲಾಗಿದೆ ಈಗ ಇದು ಕ್ರಿಯಾಪದವಾಗಿದ್ದರೂ ಇದು ಅಲ್ಲ ಆದರೆ ನೀವು ಇಲ್ಲಿ ಬಳಕೆಯಲ್ಲಿ ಇದು ಕ್ರಿಯೆಗಿಂತ ಹೆಚ್ಚು ನಿರ್ಬಂಧವಾಗಿದೆ ಎಂದು ಜಾಗರೂಕರಾಗಿರಬೇಕು ನಾವು ಇಲ್ಲಿ ಎಲ್ಲವನ್ನೂ ಇಂಗ್ಲಿಷ್ನಲ್ಲಿ ವ್ಯಕ್ತಪಡಿಸಬೇಕಾಗಿರುವುದರಿಂದ ನೀವು ಅದನ್ನು ಸ್ವಾಭಾವಿಕವಾಗಿ ವಿಷಯದ ಮುನ್ಸೂಚಕ ಒಬ್ಜೆಕ್ಟ್ ಮತ್ತು ಕ್ರಿಯಾಪದದ ಪ್ರಕಾರ ಬರೆಯುತ್ತಿದ್ದೀರಿಆದರೆ ಇದು ಏಜೆಂಟರ ನಿಜವಾದ ಕ್ರಿಯೆಯಲ್ಲ ಈ 15 ದಿನಗಳ ಋಣಾತ್ಮಕ ಸಮತೋಲನವನ್ನು ಅನುಮತಿಸುವ ಬದಲು ನೀವು ಇಲ್ಲಿ ಕ್ರಿಯೆಯನ್ನು ಗ್ರಹಿಸುವುದಿಲ್ಲ ನಾವು ವ್ಯವಸ್ಥೆಗೆ ಪ್ರವೇಶಿಸಬೇಕಾದ ನಿರ್ಬಂಧದಂತಿದೆ ಕ್ಲಬ್ಬ್ದ್ ನಂತಹ ಇತರ ಕೆಲವು ಕ್ರಿಯಾಪದಗಳನ್ನು ನಾವು ನೋಡಬಹುದಾದರೂ ಅದನ್ನು ಇಲ್ಲಿ ಸಿಎಲ್ನಲ್ಲಿ ನೋಡಬಹುದು ನಾವು ಅದನ್ನು ಇಲ್ಲಿ ಇಎಲ್ ನಲ್ಲಿ ನೋಡಬಹುದು ನಾವು ಅದನ್ನು ಇಲ್ಲಿ ಎಸಎಲ್ ನಲ್ಲಿ ನೋಡಬಹುದು ಆದ್ದರಿಂದ ಅರ್ಥವನ್ನು ಹೊಂದಿರುವ ಎಲ್ಲಾ ವಾಸ್ತವವಾಗಿ ನಾನು ಮಾಟೆರ್ನಿಟಿಯಲ್ಲಿ ಮತ್ತಷ್ಟು ಕೆಳಗೆ ಸ್ಕ್ರಾಲ್ ಮಾಡಿದರೆ ಮತ್ತೆ ಕ್ಷಮಿಸಿ ನಿಮ್ಮ ಅಂಡರ್ಲೈನ್ ಬದಲಾಗುತ್ತದೆ ಏಕೆಂದರೆ ಇಲ್ಲಿ ಅಂಡರ್ಲೈನ್ ವಾಸ್ತವವಾಗಿ ಪ್ರದರ್ಶನ ಫಲಕದಲ್ಲಿದೆ ಆದರೆ ಮಾಟೆರ್ನಿಟಿಯಲ್ಲಿ ಕ್ಲಬ್ಬ್ದ್ ಸಹ ಅಸ್ತಿತ್ವದಲ್ಲಿದೆ ಎಂದು ನೀವು ಅದನ್ನು ನೋಡಬಹುದು ಆದ್ದರಿಂದ ಕ್ಲಬ್ಬ್ದ್ ಒಂದು ಕ್ರಿಯಾಪದ ಎಂದು ನಾವು ಇಲ್ಲಿಂದ ಖಂಡಿತವಾಗಿ ತೀರ್ಮಾನಿಸಬಹುದು ಇದು ಪ್ರಮುಖ ಜವಾಬ್ದಾರಿಯೊಂದಿಗೆ ಮತ್ತು ವ್ಯವಸ್ಥೆ ಡೈನಾಮಿಕ್ಸ್ಗೆನೊಂದಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗಾಗಿ ನಾನು ಇಲ್ಲಿ ಗಣನೆಗೆ ತರಲು ಪ್ರಯತ್ನಿಸುತ್ತಿದ್ದೆ ನಾವು ಇಲ್ಲಿ ಹೊಂದಿರುವ ಕ್ರಿಯಾಪದಗಳ ಪಟ್ಟಿ ಅದನ್ನೇ ನಾನು ಗಣನೆಗೆ ತರಲು ಪ್ರಯತ್ನಿಸುತ್ತಿದ್ದೆ ಆದ್ದರಿಂದ ಈ ಪಟ್ಟಿಯಿಂದ ನಾವು ಪ್ರಾಥಮಿಕವಾಗಿ ಇದಕ್ಕಾಗಿ ಹೆಚ್ಚು ಮುಖ್ಯವಾದದನ್ನು ಗುರುತಿಸಲು ಪ್ರಯತ್ನಿಸಬೇಕಾಗುತ್ತದೆ ನಾವು ಹೊಂದಿರುವ ಪರಿಸ್ಥಿತಿಗೆ ಹೆಚ್ಚು ಸೂಕ್ತವಾದ ಕ್ರಿಯಾಪದಗಳು ಯಾವುವು ಎಂದು ನಾವು ಮಾಡುತ್ತಿದ್ದೇವೆ ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ಸಿದ್ಧಪಡಿಸುವುದು ಇಲ್ಲಿ ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸಮಸ್ಯೆಯ ಮೂಲ ವ್ಯಾಖ್ಯಾನದಿಂದ ರಜೆ ರೀತಿಯ ಒಬ್ಜೆಕ್ಟ್ಗಳು ಮೂಲಕ ಪ್ರಾರಂಭವಾಗುವ ಅಥವಾ ರಜೆ ರೀತಿಯ ಒಬ್ಜೆಕ್ಟ್ಗಳನ್ನು ಭಾಗವಹಿಸುವವರಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಮತ್ತು ನಾವು ಹೆಚ್ಚು ವಿವರವಾಗಿ ಪರಿಶೀಲಿಸಬೇಕಾಗುತ್ತದೆ ಆದ್ದರಿಂದ ನಾವು ಇದರೊಂದಿಗೆ ಮುಂದುವರಿಯೋಣ ಈಗ ನಾವು ಈ ಕ್ರಿಯಾಪದಗಳನ್ನು ಈಗಾಗಲೇ ಗುರುತಿಸಲಾದ ಕ್ಲಾಸೆಸ್ಗಳೊಂದಿಗೆ ಹಾಕಲು ಪ್ರಯತ್ನಿಸೋಣ ನಮ್ಮಲ್ಲಿ ಸಮಂಜಸವಾದ ಸಂಖ್ಯೆಯ ಕ್ಲಾಸೆಸ್ಗಳನ್ನು ಗುರುತಿಸಿದ್ದೇವೆ ಹಾಗಾಗಿ ನಾನು ಮಾಡಲು ಪ್ರಯತ್ನಿಸುತ್ತಿರುವುದು ಡಾಕ್ಯುಮೆಂಟ್ ಅನ್ನು ನಿಜವಾಗಿ ವಿಶ್ಲೇಷಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದ ಕ್ರಿಯಾಪದಗಳೊಂದಿಗೆ ಕ್ಲಾಸ್ನ್ನು ಸಂಯೋಜಿಸಲು ಪ್ರಯತ್ನಿಸುವುದು ಆದ್ದರಿಂದ ಇದರರ್ಥ ನನ್ನ ಹೇಳಿಕೆಯು ಇಲ್ಲಿ ಕೆಲಸ ಮಾಡುವ ಉದ್ಯೋಗಿ ಈ ಎರಡನ್ನು ಒಟ್ಟಿಗೆ ಸಂಬಂಧಿಸಿದೆ ಎಂದು ಹೇಳುತ್ತದೆ ನಾವು ಕಾರ್ಯನಿರ್ವಾಹಕ ವರದಿಗಳನ್ನು ಹೇಳುತ್ತೇವೆ ಆದ್ದರಿಂದ ಈ ಎರಡನ್ನೂ ಒಟ್ಟಿಗೆ ಸಂಬಂಧಿಸಿದೆ ನೀವು ಹೇಳುವ ಪ್ರಕಾರ ಲೀಡ್ ಉದ್ಯೋಗಿ ಅದನ್ನು ಅನುಮೋದಿಸುತ್ತಾರೆ ಈ ಎರಡನ್ನು ಒಟ್ಟಿಗೆ ವಿವರಿಸುತ್ತಾರೆ ಆದ್ದರಿಂದ ನಾವು ಈ ರೀತಿಯ ಸಂಬಂಧಗಳನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದೇವೆನಾವು ಗುರುತಿಸಿದ ಕ್ಲಾಸ್ಗಳಿಗೆ ಅನುಗುಣವಾದ ನಾಮಪದಗಳನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ನಾವು ಅವುಗಳನ್ನು ಹೇಗೆ ಪಡೆದುಕೊಂಡಿದ್ದೇವೆ ಮತ್ತು ನಾವು ಕ್ರಿಯಾಪದಗಳನ್ನು ಗುರುತಿಸುತ್ತಿದ್ದೇವೆ ಮತ್ತು ಕ್ರಿಯಾಪದಗಳಿಂದ ನಾವು ಈಗ ಜವಾಬ್ದಾರಿಗಳು ಏನೆಂಬುದರ ಬಗ್ಗೆ ಉತ್ತಮ ಆಲೋಚನೆ ಪಡೆಯಲು ಈ ಸಂಬಂಧವನ್ನು ಟಿಪ್ಪಣಿ ಮಾಡಿ ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಈ ಕೆಲಸದ ಗುರುತಿಸುವಿಕೆ ದಾಖಲೆ ವಿನಂತಿ ರದ್ದು ಪರಿಶೀಲನೆ ವರದಿ ಮತ್ತು ಇವೆಲ್ಲವನ್ನೂ ಮಾಡುತ್ತೇವೆ ಉದ್ಯೋಗಿಗೆ ಸಂಬಂಧಿಸಿದ ಕ್ರಿಯಾಪದಗಳು ಆದರೆ ರಜೆಗೆ ಸಂಬಂಧಿಸಿದ ಕ್ರಿಯಾಪದವು ಕ್ರೆಡಿಟ್ ಆಗಿರುತ್ತದೆ ಅದು ರಜೆಯನ್ನು ಕ್ರೆಡಿಟ್ ಮಾಡುವುದು ರಜೆ ಅನುಮೋದನೆ ಪಡೆಯುವುದನ್ನು ಸಾಬೀತುಪಡಿಸುವುದು ನಾವು ಈ ಕ್ರಿಯಾಪದಗಳನ್ನು ಜವಾಬ್ದಾರಿಗಳೆಂದು ಭಾವಿಸಬಹುದು ಮತ್ತು ವ್ಯಾಖ್ಯಾನಿಸಿ ಇವುಗಳಲ್ಲಿ ಕೆಲವು ನೀಲಿ ಬಣ್ಣದಲ್ಲಿ ವಿಶೇಷವಾಗಿ ಗುರುತಿಸಲ್ಪಟ್ಟಿವೆ ಎಂದು ನೀವು ನೋಡಬಹುದು ಏಕೆಂದರೆ ನೌಕರರ ಬಹು ಕ್ಲಾಸ್ಗಳು ಇವೆ ಎಂದು ನಮಗೆ ತಿಳಿದಿದೆ ಮತ್ತು ನೀವು ಡಾಕ್ಯುಮೆಂಟ್ನಲ್ಲಿ ವಿಶ್ಲೇಷಿಸಿದರೆ ಇವುಗಳು ಜವಾಬ್ದಾರಿಗಳಾಗಿವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅಥವಾ ಇವು ಎಲ್ಲಾ ರೀತಿಯ ಉದ್ಯೋಗಿಗಳಿಗೆ ಉಲ್ಲೇಖಿಸಲಾದ ಸಂಬಂಧಗಳು ಆದರೆ ಇದು ಅನುಮೋದನೆ ಅಥವಾ ವಿಷಾದವನ್ನು ತುಲನಾತ್ಮಕವಾಗಿ ನಿರ್ಬಂಧಿಸಲಾಗಿದೆ ಬಹುಶಃ ಇದು ಲೀಡ್ ಉದ್ಯೋಗಿ ಅಥವಾ ವ್ಯವಸ್ಥಾಪಕರಿಗೆ ಅನ್ವಯಿಸುತ್ತದೆ ಆದರೆ ಕಾರ್ಯನಿರ್ವಾಹಕರಿಗೆ ಅನ್ವಯಿಸುವುದಿಲ್ಲ ಆದ್ದರಿಂದ ಸಾಮಾನ್ಯೀಕರಣದ ದೃಷ್ಟಿಯಿಂದ ಇವುಗಳು ಹೆಚ್ಚು ಮುಖ್ಯವಾದ ಜವಾಬ್ದಾರಿಗಳು ಎಂದು ನಾನು ಹೇಳುತ್ತೇನೆನಾವು ಗುರುತಿಸುವ ಹೆಚ್ಚು ಸಾಮಾನ್ಯ ಜವಾಬ್ದಾರಿಗಳು ಮತ್ತು ನಾವು ಹೊಂದಿರುವ ಕ್ಲಾಸ್ಗಳೊಂದಿಗೆ ಅವುಗಳನ್ನು ಒಟ್ಟಿಗೆ ಸೇರಿಸಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು ಈಗ ನಮ್ಮ ಭಾಷಾ ವಿಶ್ಲೇಷಣೆಯ ಅಬ್ಸ್ಟ್ರಾಕ್ಷನ್ ಸಾರಾಂಶಕ್ಕೆ ತರುತ್ತದೆ ಆದ್ದರಿಂದ ನಾವು ರಿಪೋರ್ಟ್ ರಿಕ್ವೆಸ್ಟ್ ಅಪ್ಪ್ರೂವ್ ಎಂಬುದು ಕೀ ಅಕ್ಷನ್ಸ್ ಎಂದು ಹೇಳುತ್ತೇವೆ ಆದ್ದರಿಂದ ಇವುಗಳು ನಾವು ಗುರುತಿಸಿರುವ ಕ್ರಿಯಾಪದಗಳು ಅಥವಾ ಜವಾಬ್ದಾರಿಗಳು ಮತ್ತು ನಂತರ ನಾವು ಕೋರ್ ಕೀ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಬಹುಶಃ ನನಗೆ ಕೇವಲ ಒಂದು ಬೆಂಬಲಿತವಾದದ್ದು ಮತ್ತೆ ಎರಡನೆಯ ಪುಟದಿಂದ ನಾನು ಕೆಲವು ಭಾಗಗಳನ್ನು ತೆಗೆದುಕೊಳ್ಳಬಹುದು ಎಂದು ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ ಏಕೆಂದರೆ ನಾನು ಯಾವಾಗಲೂ ಮೊದಲ ಪುಟವನ್ನು ಚರ್ಚಿಸುತ್ತಿದ್ದೇನೆ ಆದ್ದರಿಂದ ನಾವು ಇಲ್ಲಿ ವಿಶಿಷ್ಟ ವಿವರಣೆ ಎಂದು ನಾವು ಹೇಳುತ್ತೇವೆ ವಿಶಿಷ್ಟ ಯೂಸ್ ಕೇಸ್ಗಳು ಅಂದರೆ ಯೂಸ್ ಕೇಸ್ ಪದಗಳು ಯೂಸರ್ ಸಿಸ್ಟಮನ್ನು ಎಷ್ಟು ಸಾಮಾನ್ಯವಾಗಿ ಬಳಸುತ್ತಾರೆಹಾಗು ಅವನು ಅಥವಾ ಅವಳು ಸಿಸ್ಟಮನ್ನು ಬಳಸುವ ವಿಭಿನ್ನ ಸನ್ನಿವೇಶಗಳು ಯಾವುವು ಎಂದು ನಮಗೆ ಹೇಳುತ್ತದೆ ನಾವು ಇಲ್ಲಿ ನೋಡಿದರೆ ನಾವು ಒಬ್ಜೆಕ್ಟ್ ಗಳು ಮತ್ತು ಜವಾಬ್ದಾರಿ ನಡುವಿನ ಹೆಚ್ಚಿನ ಸಂಬಂಧವನ್ನು ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು ನೋಡಿದರೆ ಇಲ್ಲಿ ಹೇಳಿದ ಪ್ರತಿಯೊಂದು ರೀತಿಯ ಉದ್ಯೋಗಿಯು ತನ್ನ ಖಾತೆಯಿಂದ ಈ ಕೆಳಗಿನವುಗಳನ್ನು ಮಾಡಬಹುದು ಆದ್ದರಿಂದ ಇವುಗಳಿಗೆ ಸ್ಪಷ್ಟವಾಗಿ ಸಂಬಂಧಿಸಿರುವುದು ನೀವು ಹೊಂದಿರುವ ವಿಭಿನ್ನ ಜವಾಬ್ದಾರಿಗಳು ಈಗ ನಾವು ಈ ಎಲ್ಲ ಜವಾಬ್ದಾರಿಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳುತ್ತಿದ್ದೇವೆ ಈಗ ನಾವು ಹೇಳುತ್ತಿರುವುದು ಈ ಎಲ್ಲ ಜವಾಬ್ದಾರಿಗಳನ್ನು ಹೇಳುವ ರೆಕಾರ್ಡ್ ರಿಕ್ವೆಸ್ಟ್ ಕ್ಯಾನ್ಸಲ್ ಇವುಗಳನ್ನು ಪಡೆದುಕೊಳ್ಳುವುದು ಇವುಗಳ ಮೂಲಕ ನಾವು ಹೇಳುವ ಪ್ರಮುಖ ಜವಾಬ್ದಾರಿಗಳು ಇವುಗಳ ಮೂಲಕ ಇತರ ಕೆಲವು ಪ್ರಮುಖವಾದ ಜವಾಬ್ದಾರಿಗಳಾಗಿವೆ ಇವುಗಳನ್ನು ಪಡೆದುಕೊಳ್ಳುವ ಮೂಲಕ ಹೆಚ್ಚು ಕೀ ಅಬ್ಸ್ಟ್ರಾಕ್ಷನ್ ಗಳು ಇತರ ಕೆಲವು ವ್ಯತಿರಿಕ್ತವಾಗಿ ಪ್ರಮುಖ ಜವಾಬ್ದಾರಿಗಳಾಗಿವೆ ಆದ್ದರಿಂದ ನಾವು ಯಾಕೆ ಹೇಳುತ್ತಿದ್ದೇವೆ ಎಂದು ಅರ್ಥಮಾಡಿಕೊಳ್ಳೋಣ ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿ ಓದುತ್ತೇವೆ ಎಂದು ಭಾವಿಸೋಣ ಸಿಎಲ್ ಅನ್ನು ಕ್ಯಾರಿ ಫಾರ್ವರ್ಡ್ ಮಾಡಲು ಸಾಧ್ಯವಿಲ್ಲ ಎಂದು ನಾವು ಹೇಳುತ್ತಿದ್ದೇವೆ ಸಿಎಲ್ ಅನ್ನು ಕ್ಲಬ್ ಮಾಡಲಾಗುವುದಿಲ್ಲ ಇಎಲ್ ಅನ್ನು ಕ್ಯಾರಿ ಓವರ್ ಮಾಡಬಹುದು ಮತ್ತು ನಂತರ ಅದನ್ನು ಕ್ಲಬ್ ಮಾಡಬಹುದು ಎಂದು ಹೇಳುತ್ತದೆ ಇದು ಎಸ್ಎಲ್ನ್ನು ಕ್ಲಬ್ ಮಾಡಬಹುದು ಎಂದು ಹೇಳುತ್ತದೆ ಆದ್ದರಿಂದ ನಾವು ಈಗ ಈ ಕ್ಲಬ್ ಅನ್ನು ಜವಾಬ್ದಾರಿಯುತವಾಗಿ ನೋಡಿದರೆ ಅದು ಸ್ವಾಭಾವಿಕವಾಗಿ ರಜೆ ಕ್ಲಾಸ್ ಅಥವಾ ರಜೆ ಒಬ್ಜೆಕ್ಟ್ಗಳ ಜವಾಬ್ದಾರಿಗೆ ಹೋಗುತ್ತದೆ ಆದರೆ ಇದು ಹೆಚ್ಚು ಸಹಾಯಕ ಜವಾಬ್ದಾರಿಯಂತೆ ಗೋಚರಿಸುತ್ತದೆ ಎಂದು ನಾವು ಹೇಳುತ್ತೇವೆ ಏಕೆಂದರೆ ಇದು ಒಂದು ವ್ಯವಸ್ಥೆಯಲ್ಲಿ ಅದು ಮತ್ತೆ ಪ್ರಾಥಮಿಕ ಕ್ರಿಯೆಯನ್ನು ಹೊಂದಿರುವುದಿಲ್ಲ ರಜೆಗಾಗಿ ನೌಕರರು ಅರ್ಜಿ ಸಲ್ಲಿಸುತ್ತಾರೆ ಎಂದು ಅವರು ತುಂಬಾ ಜೋರಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾರೆ ಬಹುಶಃ ವಿಷಾದಿಸಬಹುದು ಮತ್ತು ಹೀಗೆ ಅನುಮೋದನೆ ದೊರೆತರೆ ಅವರು ರದ್ದುಗೊಳಿಸಬಹುದು ಮತ್ತು ಎಲ್ಲವನ್ನು ಮಾಡಬಹುದು ಇದಕ್ಕೆ ಹೋಲಿಸಿದರೆ ಇವುಗಳು ಸಹ ಜವಾಬ್ದಾರಿಗಳಾಗಿವೆ ಮತ್ತು ಅವು ಖಂಡಿತವಾಗಿಯೂ ರಜೆ ಕ್ಲಾಸ್ನ ಜವಾಬ್ದಾರಿಗಳಾಗಿವೆ ಮತ್ತು ಈ ಜವಾಬ್ದಾರಿಗಳು ರಜೆ ಕ್ಲಾಸ್ನ ಪರಿಷ್ಕರಣೆಗೆ ಕಾರಣವಾಗಬಹುದು ಇದು ನಾವು ಹೊಂದಿರುವ ಕ್ಲಾಸ್ ರಚನೆಯಲ್ಲಿ ವಿಭಿನ್ನ ಪರಿಷ್ಕರಣೆಗಳಿಗೆ ಕಾರಣವಾಗಬಹುದು ಬಹುಶಃ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸಬಹುದು ಮತ್ತು ಇದು ಈ ವ್ಯತ್ಯಾಸವನ್ನು ಮಾಡಲು ನಾವು ಬಯಸುತ್ತೇವೆ ಮತ್ತು ಕೀ ಅಕ್ಷನ್ಸ್ ಯಾವುವು ಮತ್ತು ನೋನ್ ಕೀ ಅಕ್ಷನ್ಸ್ ಯಾವುವು ಎಂಬುದನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿ ಆದ್ದರಿಂದ ನಾವು ಇದನ್ನು ಏಕೆ ನೋನ್ ಕೀ ಒಂದಕ್ಕೆ ಹಾಕುತ್ತಿದ್ದೇವೆ ಮತ್ತು ಅದನ್ನು ವಿವರಿಸುತ್ತೇನೆ ಮತ್ತು ಇವುಗಳಲ್ಲಿ ನಿಮ್ಮಲ್ಲಿರುವ ಕೀ ಅಕ್ಷನ್ಸ್ ಏಕೆ ಎಂದು ಚರ್ಚಿಸುತ್ತೇನೆ ಇದಲ್ಲದೆ ನೀವು ಸಾಕಷ್ಟು ಸಹಾಯಕ ಕಾರ್ಯಗಳನ್ನು ಹೊಂದಿರಬಹುದು ಅದು ಏನನ್ನಾದರೂ ನಿರ್ವಹಿಸಬೇಕಾಗಿದೆ ಮತ್ತು ಇವು ಮೂಲತಃ ಕೋರ್ ಸಿಸ್ಟಮ್ನ ಭಾಗವಲ್ಲಆದರೆ ಅಡ್ಡಲಾಗಿ ಬರುತ್ತಿದೆ ಏಕೆಂದರೆ ನೀವು ಅಂತಿಮವಾಗಿ ಇಡೀ ವಿಷಯವನ್ನು ಭಾಷೆಯಂತಹ ಇಂಗ್ಲಿಷ್ನಲ್ಲಿ ವ್ಯಕ್ತಪಡಿಸಬೇಕು ಆದ್ದರಿಂದ ನಾವು ಹಿಂದಕ್ಕೆ ತೆಗೆದುಕೊಂಡರೆ ಇನ್ನೂ ಕೆಲವು ಆರಂಭಿಕ ಹಂತ ಅಥವಾ ವಿನ್ಯಾಸದಲ್ಲಿ ನೋಡಬಹುದು ಈ ರೀತಿಯ ಏನಾದರೂ ಹಲವಾರು ಕ್ಲಾಸ್ಗಳು ಇವೆ ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ ಮತ್ತು ಉದ್ಯೋಗಿ ಎ ಕ್ಲಾಸ್ ಮತ್ತು ನಾವು ಅಭ್ಯಾಸವನ್ನು ನೋಡಿದರೆ ಇವುಗಳು ವಿಭಿನ್ನ ಅಟ್ರಿಬ್ಯೂಟ್ಗಳಾಗಿವೆ ಇವುಗಳನ್ನು ನೌಕರರ ಹೆಸರಿಗಾಗಿ ಡಾಕ್ಯುಮೆಂಟ್ನಲ್ಲಿ ಎಲ್ಲೋ ನಿರ್ದಿಷ್ಟಪಡಿಸಲಾಗಿದೆನೌಕರರ ಹೆಸರು ವೈಯಕ್ತಿಕ ವಿವರಗಳು ಹುದ್ದೆ ಉದ್ಯೋಗಿಗಾಗಿ ಕೋಡ್ ಲಾಗಿನ್ ಐಡಿ ಇವು ನಾಮಪದವನ್ನು ಹೊರತೆಗೆಯುವ ವಿಶ್ಲೇಷಣೆಯ ಮೂಲಕ ಬಂದವು ತದನಂತರ ಅದು ವರ್ಗೀಕರಣದ ಪ್ರಕ್ರಿಯೆಯ ಮೂಲಕ ಮುಂದುವರೆಯಿತುಅಟ್ರಿಬ್ಯೂಟ್ಗಳಾಗಿ ವರ್ಗೀಕರಣ ಆದ್ದರಿಂದ ನಾವು ಈ ಅಟ್ರಿಬ್ಯೂಟ್ವನ್ನು ಹೊಂದಿರುತ್ತೇವೆ ಮತ್ತು ಕ್ರಿಯಾಪದಗಳ ವಿಶ್ಲೇಷಣೆಯ ವಿಷಯದಲ್ಲಿ ನಾವು ಗುರುತಿಸಲು ಸಾಧ್ಯವಾಗುವ ವಿಭಿನ್ನ ಜವಾಬ್ದಾರಿಗಳು ಇವು ತದನಂತರ ನಾನು ನಿಜವಾದ ಉದ್ಯೋಗಿ ಕ್ಲಾಸ್ ನೊಂದಿಗೆ ತೋರಿಸಿದಂತೆ ಅವರನ್ನು ಸಂಯೋಜಿಸುವುದು ಆದ್ದರಿಂದ ನಾವು ಕ್ರಿಯಾಪದಗಳ ಸಂಗ್ರಹವನ್ನು ಹೊಂದಿದ್ದೇವೆ ನಮ್ಮಲ್ಲಿ ಉದ್ಯೋಗಿ ಕ್ಲಾಸ್ಗಳಿವೆ ಮತ್ತು ನಾವು ಡಾಕ್ಯುಮೆಂಟ್ನಲ್ಲಿ ಏನಾಗಿದೆ ಎಂಬುದರ ಆಧಾರದ ಮೇಲೆ ಅವುಗಳನ್ನು ಸಂಯೋಜಿಸಬಹುದು ಆದ್ದರಿಂದ ಇದು ನಮ್ಮಲ್ಲಿರುವ ಅಟ್ರಿಬ್ಯೂಟ್ಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುವ ಒಂದು ರೀತಿಯ ಉದ್ಯೋಗಿ ಕ್ಲಾಸ್ ಆಗಿದೆ ಅಂತೆಯೇ ನಮ್ಮಲ್ಲಿ ಕಾರ್ಯನಿರ್ವಾಹಕ ಇದ್ದಾರೆ ನಮಗೆ ಲೀಡ್ ಉದ್ಯೋಗಿ ಇದ್ದಾರೆ ನಮ್ಮಲ್ಲಿ ವ್ಯವಸ್ಥಾಪಕರು ಇದ್ದಾರೆ ಇವೆಲ್ಲವೂ ನಿಮಗೆ ಒಂದೇ ರೀತಿಯ ಕೆಲಸಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ನಾನು ಇದನ್ನು ನಿಮಗೆ ಬಿಡುತ್ತೇನೆ ಮತ್ತು ವಿರಾಮವನ್ನು ಮಾಡುವುದು ಉತ್ತಮ ಆಯ್ಕೆಯಾಗಿರಬಹುದು ಎಂದು ನಾನು ಸಲಹೆ ನೀಡುತ್ತೇನೆ ಮತ್ತು ಇದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತೇನೆ ಇತರ ರೀತಿಯ ವರ್ಗದ ಉದ್ಯೋಗಿಗಳಿಗೆ ಅವರ ಅಟ್ರಿಬ್ಯೂಟ್ ಹೇಗಿರಬೇಕು ಮತ್ತು ಅವುಗಳೇನು ಎಂಬುದರ ಬಗ್ಗೆ ಜವಾಬ್ದಾರಿಗಳು ಅವರ ಜವಾಬ್ದಾರಿಗಳು ಹೇಗೆ ಬದಲಾದವು ನಂತರದ ಮಾಡ್ಯೂಲ್ಗಳಲ್ಲಿ ಮುಂದುವರಿಯುತ್ತಾ ನಾವು ನಿಜವಾಗಿಯೂ ಆ ಮಾಹಿತಿಯನ್ನು ಬಳಸುತ್ತೇವೆ ಮತ್ತು ವಿನ್ಯಾಸದ ವಿಭಿನ್ನ ಪರಿಷ್ಕರಣೆಗಳನ್ನು ಮಾಡುತ್ತೇವೆ ರಜೆ ಪ್ರಕಾರ ಪ್ರಾರಂಭ ದಿನಾಂಕ ರಜೆಯ ಅವಧಿ ಮುಂತಾದ ರಜೆಯ ಅಟ್ರಿಬ್ಯೂಟ್ಗಳೊಂದಿಗೆ ಇದು ರಜೆ ಕ್ಲಾಸ್ನ ಮತ್ತೊಂದು ಉದಾಹರಣೆಯಾಗಿದೆ ರಜೆಯ ಅವಧಿ ಮತ್ತು ಸಿಂಧುತ್ವ ಪರಿಶೀಲನೆ ಲೆಕ್ಕಪತ್ರ ನಿರ್ವಹಣೆ ಸಾಮರ್ಥ್ಯಗಳಂತಹ ಇತರ ಜವಾಬ್ದಾರಿಗಳು ಇವೆಲ್ಲವೂ ಬರುತ್ತವೆ ರಜೆ ಒಬ್ಜೆಕ್ಟ್ಗಳಲ್ಲಿ ಕೆಲಸ ಮಾಡಲು ಮತ್ತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಮತ್ತು ಎಲ್ಲಾ ವರ್ಗಗಳ ಕ್ಲಾಸ್ಗಳಿಗೆ ಪ್ರಯತ್ನಿಸಿ ದಯವಿಟ್ಟು ಅಟ್ರಿಬ್ಯೂಟ್ಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಮತ್ತು ಜವಾಬ್ದಾರಿ ಆದ್ದರಿಂದ ಇಡೀ ವ್ಯವಸ್ಥೆಯ ಮೂಲ ವ್ಯಾಖ್ಯಾನಿಸುವ ಘಟಕಗಳ ವಿಷಯದಲ್ಲಿ ನಿಮಗೆ ಉತ್ತಮ ಹಿಡಿತವಿರುತ್ತದೆ ಗುಣಮಟ್ಟದ ಪರಿಶೀಲನೆಗಾಗಿ ತ್ವರಿತ ಸಮಯ ಆದ್ದರಿಂದ ನಾವು ಮುಖ್ಯವಾಗಿ ಇಲ್ಲಿ ಸೇರಿಸಿರುವ ಜವಾಬ್ದಾರಿಗಳನ್ನು ಪರಿಶೀಲಿಸುತ್ತೇವೆ ಆದ್ದರಿಂದ ಜವಾಬ್ದಾರಿಗಳ ವಿಷಯದಲ್ಲಿ ಕ್ಲಾಸ್ಗಳ ವ್ಯಾಖ್ಯಾನವನ್ನು ನಾವು ಇನ್ನೂ ವಿಶ್ಲೇಷಿಸಿಲ್ಲ ಮುಂದಿನ ಎರಡು ಮಾಡ್ಯೂಲ್ಗಳಲ್ಲಿ ನಾವು ಏನು ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು ಇನ್ನೂ ಹಾಗೆ ಮಾಡದ ಕಾರಣ ಆದರೆ ಕಪ್ಲಿನ್ಗ್ ಮತ್ತು ಕೊಹೇಷನ್ ಮಾಪನಗಳ ವಿಷಯದಲ್ಲಿ ಅವು ಒಂದೇ ಸ್ಥಳದಲ್ಲಿ ಉಳಿಯಲು ನಾವು ನಿರೀಕ್ಷಿಸುವಷ್ಟು ಇಲ್ಲ ಆದರೆ ನನ್ನ ಭಾವನೆ ಏನೆಂದರೆ ನಾವು ನಿಧಾನವಾಗಿ ಪೂರ್ಣತೆಯತ್ತ ಸಾಗುತ್ತಿದ್ದೇವೆ ನಾವು ಇನ್ನೂ ಕಡಿಮೆ ಆದರೆ ಕನಿಷ್ಠ ನಾವು ವ್ಯವಸ್ಥೆಯ ಒಂದು ಅಂಶವನ್ನು ಪೂರ್ಣಗೊಳಿಸಿದ್ದೇವೆ ಅದು ಎಲ್ಲಾ ಕ್ಲಾಸ್ಗಳಿಗೆ ನಾವು ಅಟ್ರಿಬ್ಯೂಟ್ ಮತ್ತು ಜವಾಬ್ದಾರಿಗಳನ್ನು ಗುರುತಿಸಿದ್ದೇವೆ ಆದ್ದರಿಂದ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ನಾವು ಸಿಸ್ಟಮ್ ಡೈನಾಮಿಕ್ಸ್ ಬಗ್ಗೆ ಒಂದು ಮೂಲಭೂತ ಕಲ್ಪನೆಯನ್ನು ಹೊಂದಿದ್ದೇವೆ ಆದರೂ ನಾವು ಇನ್ನೂ ಸಂಬಂಧಗಳನ್ನು ನೋಡಲಿಲ್ಲ ಅದು ಹೇಗೆ ಎಂದು ನಾವು ಇನ್ನೂ ವಿಶ್ಲೇಷಿಸಿಲ್ಲ ಸಂಬಂಧಗಳು ವ್ಯವಸ್ಥೆಯ ಒಟ್ಟಾರೆ ಸಂಘಟನೆಯ ಮೇಲೆ ಪರಿಣಾಮ ಬೀರುತ್ತವೆ ನಮಗೆ ಸಾಕಷ್ಟು ಕಲ್ಪನೆ ಇದೆ ಆದ್ದರಿಂದ ನಮ್ಮ ಮುಂದಿನ ಗುರಿ ಖಂಡಿತವಾಗಿಯೂ ಕ್ಲಾಸ್ಗಳ ನಡುವೆ ವಿಭಿನ್ನ ಒಡನಾಟ ಕ್ಲಾಸ್ಗಳ ವಿಭಿನ್ನ ಸಂಬಂಧಗಳನ್ನು ಅನ್ವೇಷಿಸುವುದು ಇದರಿಂದ ನಾವು ವಿನ್ಯಾಸದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಊಹಿಸಬಹುದು ಆದ್ದರಿಂದ ಈ ಮಾಡ್ಯೂಲ್ನಲ್ಲಿನ ಸಾರಾಂಶದಲ್ಲಿ ನಾವು ಕ್ಲಾಸ್ಗಳನ್ನು ಮತ್ತು ಅದರ ಅಟ್ರಿಬ್ಯೂಟ್ ಮತ್ತು ಜವಾಬ್ದಾರಿಗಳನ್ನು ಅನೌಪಚಾರಿಕ ಇಂಗ್ಲಿಷ್ ವಿವರಣೆಯಿಂದ ಹೇಗೆ ಗುರುತಿಸಬಹುದು ಎಂದು ವಿಶ್ಲೇಷಿಸಿದ್ದೇವೆ ನಾವು ಇದರಲ್ಲಿ ಮುಖ್ಯವಾಗಿ ಮಾಡ್ಯೂಲ್ ಮತ್ತು ಹಿಂದಿನದರಲ್ಲಿ ನಾವು ಪ್ರಾಥಮಿಕವಾಗಿ ಭಾಷಾಶಾಸ್ತ್ರದ ವಿಶ್ಲೇಷಣಾ ವಿಧಾನವನ್ನು ಬಳಸಿದ್ದೇವೆ ಇದನ್ನು ಮಾಡುವ ಒಂದು ಮಾರ್ಗವೆಂದರೆ ಈ ವಿಶ್ಲೇಷಣೆಯನ್ನು ಮಾಡಲು ಇನ್ನೂ ಹಲವಾರು ಮಾರ್ಗಗಳಿವೆ ಆದರೆ ಮುಖ್ಯವಾದುದು ನಾವು ಪ್ರತಿ ಹಂತದಲ್ಲೂ ನಿರ್ದಿಷ್ಟತೆ ಹಿಂತಿರುಗುವುದು ನಿರ್ಣಾಯಕ ಎಂದು ತೋರಿಸಿದ್ದೇವೆ ಮತ್ತು ವಿಭಿನ್ನ ಗುಣಮಟ್ಟದ ನಿಯತಾಂಕಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಪರಿಶೀಲಿಸುವ ದೃಷ್ಟಿಯಿಂದ ನೀವು ಮೆಟ್ರಿಕ್ಗಳ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೀರಿ ಎಂಬುದನ್ನು ಅಳೆಯಿರಿ ಮತ್ತು ನಂತರ ಹಿಂತಿರುಗಿ ಮತ್ತು ಅದನ್ನು ಪರಿಷ್ಕರಿಸಿ ಮುಂದುವರಿಕೆಯಲ್ಲಿ ನಾವು ಈ ಪರಿಶೋಧನಾ ಅಭ್ಯಾಸವನ್ನು ಮುಂದುವರಿಸುತ್ತೇವೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಕ್ಲಾಸ್ಗಳೊಳಗಿನ ಸಂಬಂಧ ಮತ್ತು ಕ್ರಮಾನುಗತವನ್ನು ಅನ್ವೇಷಿಸುತ್ತೇವೆ